ಪವರ್ ಸಿಸ್ಟಮ್ ಕಾಂಪೊನೆಂಟ್ಸ್ ಅಂಡ್ ಪರ್ - ಯೂನಿಟ್ ಸಿಸ್ಟಮ್ ಕಂಟಿನ್ಯೂಡ್ ಇಲ್ಲಿಯವರೆಗೆ ನಾವು XT1 ವಿಷಯವನ್ನು ನೋಡಿದ್ದೇವೆ ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಒಂದೆರಡು ವಿಷಯಗಳನ್ನು ಹೇಳಬೇಕಾಗಿದೆ ಈ ಕೋರ್ಸ್ಗೆ ಮುಂದುವರಿಯುವ ಮೊದಲು ವಾಸ್ತವವಾಗಿ ನೋಡಿ ಹಲವು ಲೆಕ್ಕಾಚಾರಗಳು ಇವೆ ಈ ಎಲ್ಲಾ ಲೆಕ್ಕಾಚಾರಗಳನ್ನು ನೀವು ಕಂಡುಕೊಂಡರೆ ನಾವೆಲ್ಲರೂ ಮನುಷ್ಯರು ನಾನು ಎಲ್ಲವನ್ನೂ ಸರಿಯಾಗಿ ಮಾಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಆದರೆ ಕ್ಯಾಲ್ಕುಲೇಟರ್ ಒತ್ತುವ ಸಾಧ್ಯತೆಯಿದೆ ಮತ್ತು ಸಂಖ್ಯಾತ್ಮಕ ಮೌಲ್ಯಗಳಲ್ಲಿ ನಾನು ಕೆಲವು ತಪ್ಪುಗಳನ್ನು ಮಾಡುವ ಸಾಧ್ಯತೆಯಿದೆ ಏಕೆಂದರೆ ನೀವು ನನ್ನ ಮುಂದೆ ಕುಳಿತಿಲ್ಲ ಅದಕ್ಕಾಗಿಯೇ ಈ ಹಿಂದೆಯೂ 1 ಅಥವಾ 2 ಸ್ಥಳಗಳಲ್ಲಿ ನಾನು ಕೆಲವು ತಿದ್ದುಪಡಿಗಳನ್ನು ಮಾಡಿದ್ದೇನೆ ಉದಾಹರಣೆಗೆ EpEs ಬದಲಿಗೆ ನಾನು VpVs ಎಂದು ಬರೆದಿದ್ದೇನೆ ಅದು ತರಗತಿಯಲ್ಲಿದ್ದರೆ ನೀವು ನನ್ನನ್ನು ಸರಿಪಡಿಸಬೇಕಾಗಿತ್ತು ಅದೇ ರೀತಿ x2 ಅನ್ನು ಭಾಗಿಸುವ ಬದಲು ಗುಣಿಸಬೇಕಾಗಿತ್ತು ಅದನ್ನು ಸಹ ಸರಿಪಡಿಸಲಾಗಿದೆ ಅದೇ ರೀತಿ ನಂತರ ನೀವು ಇನ್ನೂ ಹೆಚ್ಚಿನ ಲೆಕ್ಕಾಚಾರಗಳನ್ನು ನೋಡುತ್ತೀರಿ ವಿಶೇಷವಾಗಿ ಲೋಡ್ ಫ್ಲೋ ಎಕಾನೊಮಿಕಲ್ ಲೋಡ್ ಡಿಸ್ಪಾಚ್ ಮತ್ತು ಫಾಲ್ಟ್ ಸ್ಟಡೀಸ್ ಆದ್ದರಿಂದ ಆ ಲೆಕ್ಕಾಚಾರದ ಎರರ್ ಅಥವಾ ಏನಾದರೂ ಯಾವುದೇ ಸಲಹೆಯನ್ನು ನೀವು ಕಂಡುಕೊಂಡರೆ ದಯವಿಟ್ಟು ನನಗೆ ಮೇಲ್ ಕಳುಹಿಸಿ ನಾನು ಅದನ್ನು ಪ್ರಶಂಸಿಸುತ್ತೇನೆ ಬೃಹತ್ ಲೆಕ್ಕಾಚಾರಗಳು ಇಲ್ಲಿ ಮತ್ತು ಎಲ್ಲಿಯಾದರೂ ಒಳಗೊಂಡಿರುವುದರಿಂದ ನೀವು ಯಾವುದೇ ಎರರ್ ಅಥವಾ ಬರವಣಿಗೆಯ ಎರರ್ ಅನ್ನು ಅಥವಾ ಏನನ್ನಾದರೂ ನೋಡಿದರೆ ದಯವಿಟ್ಟು ನನಗೆ ಮೇಲ್ ಮಾಡಿ ನಾನು ನನ್ನನ್ನು ಸರಿಪಡಿಸಿಕೊಳ್ಳಬಹುದು ಆದ್ದರಿಂದ ಈಗ ZBline ಅಂದರೆ ಈ ಬೇಸ್ ಲೈನ್ ವೋಲ್ಟೇಜ್ ಅನ್ನು ನಾವು ಲೆಕ್ಕಾಚಾರ ಮಾಡುತ್ತೇವೆ ಅದು 113 432100ಅಂದರೆ 128 66Ω ಮತ್ತು Xline XlineΩZBline ಪ್ರತಿ ಯೂನಿಟ್ಗೆ ಇದೆ Xline ಎಂದರೆ Xline ಮೌಲ್ಯ ಎಂದರೆ ಪ್ರತಿ ಯೂನಿಟ್ ಅರ್ಥವಾಗುವಂತಹದ್ದಾಗಿದೆ ಇದು 60128 660 466 p ಈಗ ಮೋಟಾರು ಬದಿಯಲ್ಲಿ ನೀವು ಸಮೀಕರಣ 16 ಅನ್ನು ಹಳೆಯ ಮೌಲ್ಯಗಳು ಮತ್ತು ಹೊಸ ಮೌಲ್ಯಗಳನ್ನು ಬಳಸಬಹುದು ಆದ್ದರಿಂದ ಈ ಹಿಂದೆ ನಾನು ಎಲ್ಲವನ್ನೂ ವಿವರಿಸಿದ್ದೇನೆ Xm1 ಓಹ್ಮಿಕ್ ಮೌಲ್ಯವು 0 2 240 ಆಗಿದೆ ಏಕೆಂದರೆ ಮೊದಲು ನೀವು ಅದನ್ನು ತನ್ನದೇ ಆದ ಮೂಲ ಮೌಲ್ಯಗಳಾದ ಅದರ ಸ್ವಂತ ರೇಟಿಂಗ್ನಲ್ಲಿ ಅದರ ಸ್ವಂತ ಓಹ್ಮಿಕ್ ಮೌಲ್ಯಕ್ಕೆ ಪರಿವರ್ತಿಸಬೇಕು ಆದ್ದರಿಂದ ಮೋಟಾರ್ 1 ಬೇಸ್ KV 30 ಮತ್ತು ಮೋಟಾರಿನ ರೇಟ್ ಮಾಡಲಾದ ಬೇಸ್ ವೋಲ್ಟೇಜ್ 30 KV ಮತ್ತು ರೇಟ್ ಮಾಡಲಾದ MVA 40 ಆದ್ದರಿಂದ ಇದು2MVAಈ ಮೌಲ್ಯವು ಯಾವಾಗಲೂ ಮೋಟಾರ್ ರೇಟಿಂಗ್ನ ಮೂಲ ಮೌಲ್ಯವನ್ನು ನೀಡುತ್ತದೆ ಆದ್ದರಿಂದ 0 20 240ಅಂದರೆ 4 5Ω ಅದು ಓಹ್ಮಿಕ್ ಮೌಲ್ಯವಾಗಿದೆ ಆದರೆ Z ಬೇಸ್ ನಮಗೆ ತಿಳಿದಿದೆ 10 89 Ω ಆದ್ದರಿಂದ 4 5ZB ಅಂದರೆ 0 413 p u ಅಂತೆಯೇ ಇತರ 2 ನೀವು ಸಮೀಕರಣ 16 ಅನ್ನು ಬಳಸಿಕೊಂಡು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ Xm2new0 2 10030 30332 ಅದು ಏನೇ ಇರಲಿ ಅದು 0 u ಬರುತ್ತದೆ ಅದೇ ರೀತಿ ಮೋಟಾರ್ 3 ಗಾಗಿ ನೀವು ಸಮೀಕರಣ 16 ಅನ್ನು ಬಳಸಿಕೊಂಡು ಲೆಕ್ಕಾಚಾರ ಮಾಡಿದರೆ ಅದು 0 826 p u ಆಗುತ್ತದೆ ಇದನ್ನು ಒಮ್ಮೆ ಮಾಡಿದ ನಂತರ ನೀವು ಪ್ರತಿ ಯೂನಿಟ್ ರೇಖಾಚಿತ್ರವನ್ನು ಎಳೆಯಿರಿ ಅಂದರೆ ಇದು ಇದು ಸಿಂಗಲ್ ಲೈನ್ ರೇಖಾಚಿತ್ರ ಮತ್ತು ಈ ಎಲ್ಲಾ ವಿಷಯಗಳ ಸ್ಕೀಮ್ಯಾಟಿಕ್ ರೇಖಾಚಿತ್ರವಾಗಿದೆ ಮತ್ತು ಇದು ಪರ್ ಯೂನಿಟ್ ರೇಖಾಚಿತ್ರವಾಗಿದೆ ಆದ್ದರಿಂದ ಇದು ಜನರೇಟರ್ ಆಗಿದೆ ಪ್ರತಿಕ್ರಿಯೆಯು 0 15 p u ಆಗಿತ್ತು ಆದ್ದರಿಂದ ಟ್ರಾನ್ಸ್ಫಾರ್ಮರ್ T1 ಅನ್ನು ನೀಡಲಾಗುತ್ತದೆ ನಂತರ ನೀವು ಏನು ಮಾಡಿದರೂ ಅದನ್ನು ಸಾಮಾನ್ಯ ಬೇಸ್ಗೆ ಪರಿವರ್ತಿಸಿ ಅದು j0 u ಆಗಿತ್ತು ನಂತರ ಇದು ಲೈನ್ ಇದು j0 466 p ತದನಂತರ ಇದು ಟ್ರಾನ್ಸ್ಫಾರ್ಮರ್ T2 ಆಗಿದೆ ಎರಡೂ ಟ್ರಾನ್ಸ್ಫಾರ್ಮರ್ಗಳು ಒಂದೇ ರೇಟಿಂಗ್ ಅದೇ ಪ್ರತಿಕ್ರಿಯೆಯನ್ನು ಹೊಂದಿವೆ ಆದ್ದರಿಂದ j0 0683 p u ಮತ್ತು ಮೂರು ಮೋಟಾರ್ಗಳು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಮೋಟಾರ್ 1 j0 413 ಮೋಟಾರ್ 2 j0 551 ಮೋಟಾರ್ 3 j0 826 ಮತ್ತು ರೇಖಾಚಿತ್ರವನ್ನು ಪೂರ್ಣಗೊಳಿಸಿ ಲೆಕ್ಕಾಚಾರದ ಉದ್ದಕ್ಕೂ ನಾನು ಮತ್ತೆ ಮತ್ತೆ j ಬಳಸಲಿಲ್ಲ ಎಲ್ಲೆಂದರಲ್ಲಿ 'j' ಹಾಕುವುದರಿಂದ ಬೃಹದಾಕಾರವಾಗುತ್ತದೆ ಬದಲಿಗೆ ನೀವು ಅದನ್ನು ಹಾಗೆಯೇ ಮಾಡಿ ಮತ್ತು ಅದರ ನಂತರ ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ನೀವು j ಅನ್ನು ಹಾಕುತ್ತೀರಿ ವೋಲ್ಟೇಜ್ ನೀಡಲಾಗಿದೆ ಮೋಟಾರ್ ಟರ್ಮಿನ್ಅಲ್ ವೋಲ್ಟೇಜ್ ಎಲ್ಲವನ್ನೂ ನೀಡಲಾಗಿದೆ ಅದರ ಪ್ರಕಾರ ನೀವು ಕರೆಂಟ್ ಮತ್ತು ಫಾಲ್ಟ್ ಸ್ಟಡೀಸ್ ಸಮಯದಲ್ಲಿ ನೀವು ನೋಡುವ ಇತರ ವಿಷಯಗಳನ್ನು ಲೆಕ್ಕ ಹಾಕಬೇಕಾಗಬಹುದು ಅದರ ನಂತರ ರೇಖಾಚಿತ್ರದಲ್ಲಿ ನಾವು ಎಲ್ಲಾ j ಮೌಲ್ಯಗಳನ್ನು ಹಾಕಿದ್ದೇವೆ ಮುಂದೆ ಆ ಉದಾಹರಣೆ 5 ಆದ್ದರಿಂದ ಇದು ವಾಸ್ತವವಾಗಿ 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳನ್ನು ಅವುಗಳ ನೇಮ್ ಪ್ಲೇಟ್ ರೇಟಿಂಗ್ಗಳೊಂದಿಗೆ ನೀಡಲಾಗಿದೆ ನೀವು ಯಾವುದೇ ಟ್ರಾನ್ಸ್ಫಾರ್ಮರ್ ನೇಮ್ ಪ್ಲೇಟ್ ರೇಟಿಂಗ್ಗಳನ್ನು ನೋಡಿದರೆ ಎಲ್ಲವೂ ಅಲ್ಲಿಂದ ಸಿಗುತ್ತದೆ 3 ಹಂತದ ಬ್ಯಾಂಕ್ಗೆ Y Y ಮತ್ತು Y ∆ ಸಂಪರ್ಕಗಳು ಮತ್ತು ಪಿಕ್ಕಿಂಗ್ ದಿ ವೋಲ್ಟೇಜ್ ಪವರ್ ಬೇಸ್ಗಳಾಗಿದ್ದಾಗ ಪ್ರತಿಕ್ರಿಯಾತ್ಮಕ ರೇಖಾಚಿತ್ರವನ್ನು ನಿರ್ಧರಿಸಿ ಅಂದರೆ ನೀವು 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳನ್ನು ಹೊಂದಿದ್ದೀರಿ ನೀವು ಥ್ರೀ ಫೇಸ್ Y Y ಮತ್ತೊಂದು ಥ್ರೀ ಫೇಸ್ Y ∆ ರಲ್ಲಿ ಒಂದನ್ನು ಸಂಪರ್ಕಿಸುತ್ತಿದ್ದೀರಿ 3 ಹಂತದ ಬ್ಯಾಂಕ್ಗಾಗಿ ಪಿಕ್ಕಿಂಗ್ ದಿ ವೋಲ್ಟೇಜ್ ಮತ್ತು ಪವರ್ ಬೇಸ್ ಅನ್ನು ನೀವು ಕಂಡುಹಿಡಿಯಬೇಕು ನೋಡಿ ಆದ್ದರಿಂದ ನಾವು ಪ್ರತಿ ಯೂನಿಟ್ನಲ್ಲಿ ಏನು ಮಾಡುತ್ತೇವೆ ಅದು Y Y ಅಥವಾ Y ∆ ಆಗಿರಲಿ ಟ್ರಾನ್ಸ್ಫಾರ್ಮರ್ ರೇಟಿಂಗ್ಗಳನ್ನು ನೀಡಲಾಗಿದೆ ಎಂಬುದನ್ನು ನೋಡಿ ರೇಟಿಂಗ್ ಪ್ರತಿ 1000 KVA ಆಗಿದ್ದು ಅದು 1 MVA ಮತ್ತು ವೋಲ್ಟೇಜ್ 12 6666 KV ಸಿಂಗಲ್ ಫೇಸ್ ಗೆ ಮತ್ತು ಲೀಕೇಜ್ ಪ್ರತಿಕ್ರಿಯೆಯು 0 10 p u ಆಗಿದೆ ಮತ್ತು ಈ Xm ಮೋಟಾರು ಅಲ್ಲ ಇದು ಮ್ಯಾಗ್ನೆಟೈಸಿಂಗ್ ರಿಯಾಕ್ಟನ್ಸ್ ಆಗಿದೆ ಇದು 50 p u ನೀಡಲಾಗಿದೆ ಆದ್ದರಿಂದ ನೀವು ಮಾಡಬೇಕಾಗಿರುವುದು ನೀವು ಪರ್ ಯೂನಿಟ್ ಸಿಂಗಲ್ ಫೇಸ್ ಗೆ ಅಥವಾ ಪರ್ ಯೂನಿಟ್ ಥ್ರೀ ಫೇಸ್ ಗೆ ತೆಗೆದುಕೊಂಡರೂ ಸಹ ಅವು ಒಂದೇ ಆಗಿರುತ್ತವೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದರೆ ಇದು ಪ್ರತಿ ಯೂನಿಟ್ಗೆ ಸಿಂಗಲ್ ಫೇಸ್ಗಾಗಿ ನೀಡಲಾಗಿದೆ ಇದು ಮ್ಯಾಗ್ನೆಟೈಸಿಂಗ್ ರಿಯಾಕ್ಟನ್ಸ್ ಆಗಿದೆ ಇದನ್ನು 50 p u ಎಂದು ನೀಡಲಾಗಿದೆ ಈಗ ನೀವು ಇದನ್ನು ಒಂದೇ ಹಂತಕ್ಕೆ ಏಕೆ ಪರಿಗಣಿಸುತ್ತೀರಿ B1 12 66 KV ಮತ್ತು B2 66 ನಾವು ಪ್ರಾಥಮಿಕ ಭಾಗ 12 66 ಅನ್ನು ಹೊಂದಿದ್ದೇವೆ ಮತ್ತು ದ್ವಿತೀಯ ಭಾಗವು 66 KV ಮತ್ತು ಬೇಸ್ 1000 KVA ಆಗಿದೆ ಅಂದರೆ ಅದು 1 MVA 10001000 ಆದ್ದರಿಂದ ZB1B12Base ಅಂದರೆ12 6621 160 ನೀವು ಒಂದೇ ಹಂತವಾಗಿ ಪರಿಗಣಿಸುತ್ತಿರುವಾಗ ಸ್ಲೈಡ್ ಸಮಯವನ್ನು ನೋಡಿ 0756 ಅದೇ ರೀತಿ ಆ ZB2 B22Base 6621 4356 Ω ಆದ್ದರಿಂದ ಪ್ರೈಮರಿಗೆ ಉಲ್ಲೇಖಿಸಲಾದ ನಿಜವಾದ ಪ್ರತಿಕ್ರಿಯೆ X1 0 27 16 027 ಓಹ್ಮಿಕ್ ಮೌಲ್ಯಗಳು ಈ ಬಿಂದುವಿಗೆ ಇಲ್ಲಿ ಲೀಕೇಜ್ ಪ್ರತಿಕ್ರಿಯಾತ್ಮಕತೆಯನ್ನು ನೀಡಿರುವುದರಿಂದ XL ಅನ್ನು ನೀಡಲಾಗಿದೆ ನಾವು X1 ಅನ್ನು ಪ್ರೈಮರಿ ಎಂದು ಉಲ್ಲೇಖಿಸಲಾಗಿದೆ ಎಂದು ಬರೆಯುತ್ತಿದ್ದೇವೆ ಅದೇ ರೀತಿ Xm 50 160 27 38013 5Ω ಆಗಿದೆ ಈಗ ಈ ಟ್ರಾನ್ಸ್ಫಾರ್ಮರ್ಗಳನ್ನು ನೀವು Y Y ಅಥವಾ Y ∆ ಗೆ ಪರಿವರ್ತಿಸುತ್ತಿದ್ದೀರಿ 3 ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ಗಳ 3 ಫೇಸ್ ಅಂತರ ಸಂಪರ್ಕವನ್ನು ಈಗ ಪರಿಗಣಿಸೋಣ ಈಗ ನಾವು Y ನಲ್ಲಿ ಪ್ರೈಮರಿಗಳನ್ನು ಸಂಪರ್ಕಿಸಿದರೆ ಸೆಕೆಂಡರಿಗಳು Y ಅಥವಾ ∆ ಆಗಿರಬಹುದು ಏಕೆಂದರೆ ಅದಕ್ಕೆ Y Y ಅಥವಾ Y ∆ ನೀಡಲಾಗಿದೆ ಮತ್ತು ನಾವು B3Φ ಮತ್ತು KVA ಬೇಸ್ ಲೈನ್ ಟು ಲೈನ್ ಗೆ ಊಹಿಸುತ್ತೇವೆ ಏಕೆಂದರೆ ಸಿಂಗಲ್ ಫೇಸ್ ರೇಟಿಂಗ್ 1 MVA ಆಗಿದ್ದು ಈಗ 3 ಸಿಂಗಲ್ ಫೇಸ್ ಕನೆಕ್ಟ್ ಆಗಿದ್ದು B3Φ 3 1 ಆಗಿರುತ್ತದೆ ಅಂದರೆ 3 ಮತ್ತು B Line line ಇದು ಸಿಂಗಲ್ ಫೇಸ್ 12 66 ಎಂದು ಒಂದು ಕಡೆ ಹೇಳಿದರೆ ಅದನ್ನು √3 ರಿಂದ ಗುಣಿಸಲಾಗುತ್ತದೆ ಈ ಹಿಂದೆಯೂ ಒಂದು ಉದಾಹರಣೆಯಲ್ಲಿ ನಾವು ನೋಡಿದ್ದೇವೆ ಆದ್ದರಿಂದ √312 66 KV ಆದ್ದರಿಂದ ZB1KVBLL2MVAB3∅ 312 6623 160 ಈ ಹಿಂದೆ ನಾವು X1 ಅನ್ನು 16 027 Ω ಮತ್ತು Xm 8013 5 Ω ಅನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ X1 16 027 160 27 0 u ಆಗಿರುತ್ತದೆ ಅಂತೆಯೇ Xm ಆಗಿರುತ್ತದೆ 8013 5160 27 50 p u ಇದು ಸಿಂಗಲ್ ಫೇಸ್ ಅಥವಾ ಥ್ರೀ ಫೆಸ್ ಆಗಲಿ ಪರ್ ಯೂನಿಟ್ ಮೌಲ್ಯಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಪ್ರತಿಕ್ರಿಯಾತ್ಮಕ ರೇಖಾಚಿತ್ರ Y Y ಮತ್ತು Y ∆ ಸಂಪರ್ಕಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ∆ Y ಅಥವಾ ∆ ∆ ಗಾಗಿ ಪ್ರತಿಕ್ರಿಯಾತ್ಮಕ ರೇಖಾಚಿತ್ರವು ಸಹ ಒಂದೇ ಆಗಿರುತ್ತದೆ ಆದ್ದರಿಂದ ಇದು j50 ಆಗಿದೆ ಈ ಉದಾಹರಣೆಯಲ್ಲಿ rm ಅನ್ನು ಪರಿಗಣಿಸಲಾಗುವುದಿಲ್ಲ ಮತ್ತು ಇದು j0 10 ಮತ್ತು ಇದು ಇನ್ನೊಂದು ಬದಿ ಮತ್ತು ಕರೆಂಟ್ I1 ಮತ್ತು I2 ನ ದಿಕ್ಕನ್ನು ತೋರಿಸುತ್ತದೆ ಇದು ವೋಲ್ಟೇಜ್ V1 ಮತ್ತು ಇದು ಸೆಕೆಂಡರಿ ಭಾಗದಲ್ಲಿ ವೋಲ್ಟೇಜ್ V2 ಆಗಿದೆ ಇದರ ನಂತರ ಪರ್ ಯೂನಿಟ್ ಸಿಸ್ಟಮ್ ನಂತರ ನೀವು ಕಂಡುಕೊಳ್ಳುವ ಇತರ ಆಸಕ್ತಿದಾಯಕ ವಿಷಯವೆಂದರೆ ವೋಲ್ಟೇಜ್ ನಿಯಂತ್ರಣದ ವಿಧಾನವಾಗಿದೆ ಆದ್ದರಿಂದ ಈಗ ಉದಾಹರಣೆಗ 6 ಕ್ಕೆ ಸಹ ನೀವು ಪ್ರತಿ ಘಟಕದ ರೇಖಾಚಿತ್ರವನ್ನು ಕಂಡುಹಿಡಿಯಬೇಕು ಇಲ್ಲಿ ಒಂದು ಜನರೇಟರ್ ಇದೆ ಅದು 1 2 3 ಎಂದು ನೀವು ಭಾವಿಸಿದರೆ ನಾನು ಮೊದಲು ಡೇಟಾಗೆ ಬರುತ್ತೇನೆ ಅದು 3 ಬಸ್ ಸಮಸ್ಯೆಯಂತೆ ಆದ್ದರಿಂದ ಇದು ಜನರೇಟರ್ 1 ಇದು ಜನರೇಟರ್ 2 ಮತ್ತು ಲೋಡ್ ಇಲ್ಲಿದೆ ಇದು ಟ್ರಾನ್ಸ್ಫಾರ್ಮರ್ T 1 ಇದು ಟ್ರಾನ್ಸ್ಫಾರ್ಮರ್ T 2 ಮತ್ತು 1 ರಿಂದ 2 ಸಾಲಿನ ಪ್ರತಿರೋಧವು 4 j16 Ω ಮತ್ತು 1 ರಿಂದ 3 ಸಾಲಿನ ಪ್ರತಿರೋಧವು 2 j8 ಆಗಿದೆ 1 ರಿಂದ 2 ಸಾಲಿನ ಪ್ರತಿರೋಧದ ಅರ್ಧ ವಾಸ್ತವವಾಗಿ ಇದರಲ್ಲಿ ಅರ್ಧದಷ್ಟು ನಾವು ಸುಲಭ ಲೆಕ್ಕಾಚಾರಕ್ಕಾಗಿ ತೆಗೆದುಕೊಂಡಿದ್ದೇವೆ ಮತ್ತು ಈ 2 ರಿಂದ 3 ಸಾಲಿನ ಪ್ರತಿರೋಧವು 2 j8Ω ಆಗಿದೆ ಮತ್ತು ಇದು ಲೋಡ್ ಆಗಿದೆ ಲೋಡ್ ಅನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಈ ಜನರೇಟರ್ 1 50 MVA 12 2 KV ಮತ್ತು ಅದರ ಪ್ರತಿಕ್ರಿಯೆಯನ್ನು 0 10 p u ನೀಡಲಾಗಿದೆ ಜನರೇಟರ್ 2 20 MVA 13 8 KV ಮತ್ತು ಅದರ ಪ್ರತಿಕ್ರಿಯಾತ್ಮಕತೆ 0 u ಅಂದರೆ Xg2 ಆಗಿದೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ 1 T1 ರೇಟಿಂಗ್ 80 MVA ಆಗಿದೆ 2 ಪ್ರೈಮರಿ ಕಡೆ ಮತ್ತು ಸೆಕೆಂಡರಿ ಭಾಗದಲ್ಲಿ 132 KV ಆದ್ದರಿಂದ ಕಡಿಮೆ ವೋಲ್ಟೇಜ್ ಬದಿಯು 12 2 KV ಮತ್ತು ಈ ಜನರೇಟರ್ ಸಹ 12 2 KV ಮತ್ತು ಇನ್ನೊಂದು ಬದಿಯು 132 ಅಂದರೆ ಲೈನ್ ಸೈಡ್ ಆಗಿದೆ ಮತ್ತು ಟ್ರಾನ್ಸ್ಫಾರ್ಮರ್ T1 ಪ್ರತಿಕ್ರಿಯೆಯು 0 10 p u ಆಗಿದೆ ಟ್ರಾನ್ಸ್ಫಾರ್ಮರ್ T2 40 MVA ಆಗಿದೆ ಆದರೆ ಅದರ ಆರಂಭಿಕ ಹಂತವು 8 KV ಆಗಿದೆ 132 KV ಅದು ನಿಮ್ಮ ಹೆಚ್ಚಿನ ವೋಲ್ಟೇಜ್ ಭಾಗವಾಗಿದೆ ಮತ್ತು XT2 0 10 p u ಆದ್ದರಿಂದ ಲೋಡ್ 50 MVA ಆಗಿದ್ದರೆ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ 0 8 ಆಗಿದೆ ಮತ್ತು 124 KV ಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಈ ಬಸ್ 3 ರ ವೋಲ್ಟೇಜ್ ವಾಸ್ತವವಾಗಿ 124 KV ಆಗಿದೆ ಮತ್ತು ಟ್ರಾನ್ಸ್ಫಾರ್ಮರ್ 12 2 132 KV ನೀಡಿದಾಗ ಇದು ಕಡಿಮೆ ವೋಲ್ಟೇಜ್ ಭಾಗವಾಗಿದೆ ಮತ್ತು ನೀವು ಜನರೇಟರ್ 2 ಗೆ ಹೋಗುತ್ತಿರುವಾಗ ಇದನ್ನು 13 8 132 KV ಎಂದು ಬರೆಯಲಾಗಿದೆ ವಾಸ್ತವವಾಗಿ ಈ ಭಾಗವು 13 2 ಮತ್ತು ಈ ಭಾಗವು ವಾಸ್ತವವಾಗಿ 1 ಆಗಿದೆ ಕಡಿಮೆ ವೋಲ್ಟೇಜ್ ಬದಿಯು ಯಾವಾಗಲೂ ಜನರೇಟರ್ ಬದಿಯಾಗಿರುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಕಡಿಮೆ ವೋಲ್ಟೇಜ್ ಬದಿಯಾಗಿದೆ ಜನರೇಟರ್ 13 8 ಮತ್ತು 132 KV ಯ ಟರ್ಮಿನಲ್ ವೋಲ್ಟೇಜ್ ಈ ಬದಿಯಲ್ಲಿ ಈ ರೀತಿ ನೀಡಲಾಗುತ್ತದೆ ಮತ್ತು ಇದು ಮಾದರಿ ಪವರ್ ಸಿಸ್ಟಮ್ ರೇಖಾಚಿತ್ರವಾಗಿದೆ ಮತ್ತು ಲೋಡ್ 50 MVA ಮತ್ತು 0 8 pf ಲ್ಯಾಗಿಂಗ್ ಆಗಿದೆ ಆದರೆ 124 KV ಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದರೂ ಲೈನ್ 132 ಆಗಿದೆ ಆದರೆ ಲೋಡ್ ಮತ್ತು ಇತರ ವಿಷಯಗಳ ವೋಲ್ಟೇಜ್ ಕಾರಣದಿಂದಾಗಿ 124 KV ಆಗಿದೆ ಆದ್ದರಿಂದ ಇಲ್ಲಿ ಏನನ್ನೂ ಉಲ್ಲೇಖಿಸದ ಕಾರಣ ಪ್ರಸರಣ ಮಾರ್ಗದಲ್ಲಿ ಮೂಲ KV ಯನ್ನು ನಾವು 100 KV ಎಂದು ಭಾವಿಸುತ್ತೇವೆ 132 ಅಥವಾ ಯಾವುದೋ ಬದಲಿಗೆ ನಾನು 100 KV ತೆಗೆದುಕೊಂಡಿದ್ದೇನೆ ಅಂದರೆ ಎಲ್ಲಾ ರೂಪಾಂತರಗಳು ಸುಲಭವಾಗುತ್ತದೆ ನೀವು ಯಾವುದೇ ಬೇಸ್ ವೋಲ್ಟೇಜ್ ಅನ್ನು ಹೇಳಿದರೂ ನೀವು ಪರ್ ಯೂನಿಟ್ ಗೆ ಯಾವುದೇ ಉತ್ತರವನ್ನು ಪಡೆಯುತ್ತೀರಿ ಆ ಸಮಯದಲ್ಲಿ ಅದನ್ನು ರಿಯಲ್ ಯೂನಿಟ್ಗೆ ಪರಿವರ್ತಿಸಿದಾಗ ಅದೇ ವಿಷಯ ಬರುತ್ತಿರುವುದನ್ನು ನೀವು ನೋಡುತ್ತೀರಿ ನಾನು ಇಲ್ಲಿ 100 ಕೆವಿ ತೆಗೆದುಕೊಂಡಿದ್ದೇನೆ ನೀವು ಈ ಸಮಸ್ಯೆಯನ್ನು ಪರಿಹರಿಸಿದಾಗ ನೀವು ಬೇಸ್ ವೋಲ್ಟೇಜ್ ಅನ್ನು 130 ಕೆವಿ ಆಗಿ ತೆಗೆದುಕೊಂಡು ಅದನ್ನು ಪರಿಹರಿಸುತ್ತೀರಿ ನೀವು ಪಡೆಯುವ ಪ್ರತಿ ಯೂನಿಟ್ ಮೌಲ್ಯಗಳು ಏನೇ ಇರಲಿ ಆದರೆ ನೀವು ನೈಜ ಪ್ರಮಾಣಗಳಾಗಿ ಪರಿವರ್ತಿಸಲು ಪ್ರಯತ್ನಿಸಿದರೆ ನೀವು ಅದೇ ಮೌಲ್ಯಗಳನ್ನು ಕಾಣಬಹುದು ಮತ್ತು ಜನರೇಟರ್ ಸರ್ಕ್ಯೂಟ್ನಲ್ಲಿ ಮೂಲ KV ಆಗ 100 12 2132so 9 24 KV ಆಗಿರುತ್ತದೆ ಈ 100 KV ಉದ್ದೇಶಪೂರ್ವಕವಾಗಿ ನಾನು ಅದನ್ನು ಟ್ರಾನ್ಸ್ಮಿಷನ್ ಲೈನ್ಗಾಗಿ ಮಾಡಿದ್ದೇನೆ ಅಂದರೆ ನಾನು ನಿಮಗೆ ಎಲ್ಲಾ ರೂಪಾಂತರಗಳನ್ನು ತೋರಿಸಬಲ್ಲೆ ಆದ್ದರಿಂದ ಇದು 100 ಮತ್ತು ಆದರೆ ಈ ಟ್ರಾನ್ಸ್ಫಾರ್ಮರ್ ವಾಸ್ತವವಾಗಿ 12 2132 ಆಗಿದೆ ಆದ್ದರಿಂದ ಲೈನ್ ಸೈಡ್ ಜನರೇಟರ್ 1 ಬೇಸ್ ವೋಲ್ಟೇಜ್ 100 12 2132 ಆಗಿರುತ್ತದೆ 9 24 KV ಆದ್ದರಿಂದ ಅದು ಕಡಿಮೆಯಾಗುತ್ತದೆ ಅದೇ ರೀತಿ ಜನರೇಟರ್ ಬದಿಯಲ್ಲಿ G2 10013 8132 ಆಗಿರುತ್ತದೆ ಅದು 10 45 KV ಆಗಿರುತ್ತದೆ ಆದ್ದರಿಂದ ನೀವು ಸಾಮಾನ್ಯ ಆಧಾರದ ಮೇಲೆ ಮಾಡಬೇಕಾದ ಎಲ್ಲಾ ರೂಪಾಂತರಗಳು ಈಗ G1 ಗೆ ನೀವು ಸಮೀಕರಣ 16 ಅನ್ನು ಅನ್ವಯಿಸುತ್ತೀರಿ ಆದ್ದರಿಂದ ಸಮೀಕರಣ 16 ಅನ್ನು ನಾವು ಇಲ್ಲಿ ಬರೆಯುತ್ತಿದ್ದೇವೆ ಅದು Xnew Xold ಏನನ್ನಾದರೂ ಬರೆಯಲಾಗಿದೆ ಎಂದು ಭಾವಿಸೋಣ ಆದರೆ ಸಾಮಾನ್ಯವಾಗಿ ಅದು Xg1new Xg1old BnewBoldBold2Bnew2 ನೀವು Bnew Bold 100 ಎಂದು ಭಾವಿಸುತ್ತೀರಿ ಆದ್ದರಿಂದ ನೀವು 100 ಎಂದು ಭಾವಿಸುತ್ತೀರಿ ಈಗ Bold G1 ರ ರೇಟೆಡ್ MVA ಗೆ ಸಮಾನವಾಗಿರುತ್ತದೆ ನನ್ನ ಪ್ರಕಾರ ನೀವು ಓಲ್ಡ್ MVA ಅಥವಾ ಓಲ್ಡ್ KV ಅನ್ನು ಎಲ್ಲಿ ತೆಗೆದುಕೊಂಡರೂ ಅದು ಜನರೇಟರ್ ಅಥವಾ ಟ್ರಾನ್ಸ್ಫಾರ್ಮರ್ ಅಥವಾ ಮೋಟರ್ನ ರೇಟೆಡ್ ವೋಲ್ಟೇಜ್ ಎಂದರ್ಥ ಮತ್ತು ಓಲ್ಡ್ MVA ಎಂದರೆ ಅದು ಜನರೇಟರ್ ಟ್ರಾನ್ಸ್ಫಾರ್ಮರ್ ಅಥವಾ ಮೋಟರ್ನ MVA ರೇಟಿಂಗ್ ಆಗಿದೆ ಇವು ಯಾವಾಗಲೂ ನಿಮ್ಮ ಹಳೆಯ ಮೌಲ್ಯಗಳಾಗಿವೆ ಹಾಗಾಗಿ ಯಾವುದೇ ಗೊಂದಲ ಬೇಡ ಆದ್ದರಿಂದ ನಾನು B ಓಲ್ಡ್ G1 ರ MVA 50 MVA ಎಂದು ಬರೆಯುತ್ತಿದ್ದೇನೆ ಮತ್ತು KVA ಬೇಸ್ ಓಲ್ಡ್ 12 2 KV ಇದು ಜನರೇಟರ್ ಟರ್ಮಿನಲ್ ವೋಲ್ಟೇಜ್ ಆಗಿದೆ ಆದ್ದರಿಂದ ಯಾವುದೇ ರೇಟ್ ಮಾಡಲಾದ ಮೌಲ್ಯ ಎಂದರೆ ರೇಟ್ ಮಾಡಲಾದ KV ಅಥವಾ MVA ಎಲ್ಲಾ ಹಳೆಯ ಮೌಲ್ಯಗಳು ಎಂದರೆ ರೇಟ್ ಮಾಡಲಾದ ಹಳೆಯ ಬೇಸ್ ಎಂದರೆ ಎಲ್ಲಾ ಹಳೆಯ ಬೇಸ್ ಮತ್ತು ಹೊಸದು ಅದು ಏನೇ ಆಗಿರಬಹುದು ಆದ್ದರಿಂದ ಇದು ನಿಮ್ಮ KV ಬೇಸ್ ಹಳೆಯದು ಅದು 12 2 KV ಆಗಿದೆ ಮತ್ತು ನಿಮ್ಮ KV ಬೇಸ್ ಹೊಸದು ಎಂದು ನೀವು ಲೆಕ್ಕಾಚಾರ ಮಾಡಿದ್ದೀರಿ ಅದು ಜನರೇಟರ್ 1 ಗೆ 9 24 KV ಮತ್ತು ಜನರೇಟರ್ 2 ಗೆ 10 45 KV ಅಂದರೆ B ಹೊಸದು ಅಂದರೆ 9 24 KV ನಿಮ್ಮ ತಿಳುವಳಿಕೆಗಾಗಿ ಮಾತ್ರ ನಾನು ಇದನ್ನು ಪುನಃ ಬರೆಯುತ್ತಿದ್ದೇನೆ ಮತ್ತು Xg1old Xg10 10 p Xg1old ಎಂದರೆ ಜನರೇಟರ್ನ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿದರೆ ಅದು ಹಳೆಯ ಮೌಲ್ಯವಾಗಿದೆ ಈಗ ಸಮೀಕರಣ 16 Xg1new ಅನ್ನು ಅನ್ವಯಿಸಿದರೆ 0 1 10050 ಗೆ ಸಮನಾಗಿರುತ್ತದೆ ನೀವು ಇಲ್ಲಿ ಯಾವುದೇ ಡೇಟಾವನ್ನು ಬದಲಿಸಿದರೆ ನೀವು 0 3486 p u ಅನ್ನು ಪಡೆಯುತ್ತೀರಿ ಈ ಎಲ್ಲಾ ಲೆಕ್ಕಾಚಾರಗಳಲ್ಲಿ ಕ್ಯಾಲ್ಕುಲೇಟರ್ ಒತ್ತುವ ಎರರ್ ಯಾವಾಗಲೂ ಇರಬಹುದು ಎಂದು ಮತ್ತೊಮ್ಮೆ ನಾನು ನಿಮಗೆ ಹೇಳುತ್ತೇನೆ ಆದರೆ ನಿಮ್ಮದೇ ಆದದನ್ನು ಮಾಡಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ನೀವು ಯಾವುದೇ ಎರರ್ ಅನ್ನು ಕಂಡುಕೊಂಡರೆ ನೀವು ನನಗೆ ಮೇಲ್ ಮಾಡಿ ನಾನು ನನ್ನನ್ನು ಸರಿಪಡಿಸಿಕೊಳ್ಳಬಹುದು ಆದ್ದರಿಂದ ಅದೇ ರೀತಿ G2 Xg2 ಹೊಸದು 0 8719 p u ಗೆ ಸಮಾನವಾಗಿರುತ್ತದೆ ಮತ್ತು ಟ್ರಾನ್ಸ್ಫಾರ್ಮರ್ T1 ಗಾಗಿ ನೀವು ಅದೇ ಸೂತ್ರವನ್ನು ಬಳಸಿಕೊಂಡು ಲೆಕ್ಕಾಚಾರ ಮಾಡುತ್ತೀರಿ XT1 ಹೊಸದು 0 2179 p u ಗೆ ಸಮಾನವಾಗಿರುತ್ತದೆ ಟ್ರಾನ್ಸ್ಫಾರ್ಮರ್ T2 ಗೆ ಅದೇ ರೀತಿ XT2 0 u ಆಗಿರುತ್ತದೆ ಆದ್ದರಿಂದ ಉದ್ದೇಶಪೂರ್ವಕವಾಗಿ ನಾನು ಇದನ್ನು ತೆಗೆದುಕೊಂಡಿದ್ದೇನೆ ಅಂದರೆ ಒಂದು ಸಮಸ್ಯೆಯಲ್ಲಿ ಪ್ರತಿ ಘಟಕಕ್ಕೆ ಎಲ್ಲಾ ರೀತಿಯ ಪರಿವರ್ತನೆಯನ್ನು ತೋರಿಸಬಹುದು ಏಕೆಂದರೆ ಈ ಲೆಕ್ಕಾಚಾರಗಳು ಸರಿಯಾಗಿವೆ ಆದರೆ ನಂತರದ ಹಂತದಲ್ಲಿ ನೀವು ಇತರ ವಿಷಯಗಳಿಗೆ ದೊಡ್ಡ ಲೆಕ್ಕಾಚಾರಗಳನ್ನು ನೋಡುತ್ತೀರಿ ಆದ್ದರಿಂದ ನೀವು 100 KV ಬೇಸ್ ವೋಲ್ಟೇಜ್ ಮತ್ತು ಬೇಸ್ MVA 100 ಅನ್ನು ತೆಗೆದುಕೊಂಡಿರುವ ಪ್ರಸರಣ ಮಾರ್ಗದ ಮೂಲ ಪ್ರತಿರೋಧ ಆದ್ದರಿಂದ ZBline ಒಂದು 1002100ಅಂದರೆ 100Ω ಈಗ Z12 ಲೈನ್ 12 ಅದರ ಪ್ರತಿರೋಧವನ್ನು 4 j16 Ω ನೀಡಲಾಗಿದೆ ಅದು Z12ohmic ಮೌಲ್ಯವನ್ನು ರೇಖೆಯ ZB ಮೂಲ ಮೌಲ್ಯ ಅಥವಾ ಲೈನ್ ಪ್ರತಿರೋಧದಿಂದ ನೀಡಲಾಗಿದೆ ಎಂದರೆ Z12 ohmicZB ಆದ್ದರಿಂದ 4 j16100 ಆದ್ದರಿಂದ ಇದು 0 u ಗೆ ಬರುತ್ತದೆ ಮತ್ತು Z13 Z23 ಎರಡೂ ಒಂದೇ ಆಗಿರುವುದರಿಂದ ಎರಡೂ ಸಾಲುಗಳು ಒಂದೇ ಪ್ರತಿರೋಧವನ್ನು ಹೊಂದಿವೆ 2 j8100 ಗೆ ಸಮಾನವಾಗಿರುತ್ತದೆ ಅಂದರೆ 0 02 j0 08 ಪರ್ ಯೂನಿಟ್ ಈಗ ನಿರ್ದಿಷ್ಟಪಡಿಸಿದ ಲೋಡ್ ಅನ್ನು ನೀಡಲಾಗಿದೆ ಅದು 0 8 ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್ ಆದ್ದರಿಂದ ಅದಕ್ಕಾಗಿಯೇ 5000 8 j 0 ಲೋಡ್ಗೆ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅನ್ನು ನೀಡಿದರೆ ಲೋಡ್ ಎಂದರೆ ಸೊರ್ಸ್ ಇಂದ ವಿದ್ಯುತ್ ಸೇವಿಸುವುದು ಆದ್ದರಿಂದ ಲೋಡ್ ವಿಳಂಬವಾದಾಗ ಪವರ್ ಫ್ಯಾಕ್ಟರ್ ಎಂದರೆ ಅದು 0 8 ಜೆ 0 6 ಆಗಿರುತ್ತದೆ ಆದ್ದರಿಂದ ಅದನ್ನು ಮೈನಸ್ ಎಂದು ತೆಗೆದುಕೊಳ್ಳಬೇಡಿ ಎಂದು ನಾನು ಸಲಹೆ ನೀಡುತ್ತೇನೆ ನಂತರ ಅದು ತಪ್ಪಾಗುತ್ತದೆ ಏಕೆಂದರೆ ಲೋಡ್ ಯಾವಾಗಲೂ ಶಕ್ತಿಯನ್ನು ಬಳಸುತ್ತದೆ ಮತ್ತು ಜನರೇಟರ್ ವಾಸ್ತವವಾಗಿ ಶಕ್ತಿಯನ್ನು ಲೈನ್ಗೆ ಇಂಜೆಕ್ಟ್ ಮಾಡುತ್ತದೆ ಆದ್ದರಿಂದ ಇದು 4 j30 MVA ಆಗಿರುತ್ತದೆ ಏಕೆಂದರೆ ಇದು ಬ್ರಾಕೆಟ್ನಲ್ಲಿ 4 j30 ಆಗಿರುತ್ತದೆ ನಾವು MVA ಅನ್ನು ಹಾಕುತ್ತೇವೆ ಇಲ್ಲದಿದ್ದರೆ ಈ 40 ವಾಸ್ತವವಾಗಿ ಮೆಗಾ ಮೆಗಾವ್ಯಾಟ್ ಮತ್ತು 30 ವಾಸ್ತವವಾಗಿ ಮೆಗಾವರ್ ಆದರೆ ಒಟ್ಟಿಗೆ ಅದು MVA ಆಗಿದೆ ಲೋಡ್ ಅದು ಸರಣಿಯಲ್ಲಿರಲಿ ಅಥವಾ ಸಮಾನಾಂತರವಾಗಿರಲಿ ಏನನ್ನೂ ಹೇಳಲಾಗುವುದಿಲ್ಲ ಆದ್ದರಿಂದ ನಾನು ಪ್ರತಿರೋಧ ಮತ್ತು ಪ್ರತಿಕ್ರಿಯಾತ್ಮಕತೆಯ ಸರಣಿ ಸಂಯೋಜನೆಯನ್ನು ತೆಗೆದುಕೊಳ್ಳುತ್ತೇನೆ ಸಮಾನಾಂತರ ಸಂಯೋಜನೆಯನ್ನು ಸಹ ನೀಡಬಹುದು ಆದರೆ ಭಾಗಶಃ ನಾನು ನಿಮಗೆ ತೋರಿಸುತ್ತೇನೆ ಆದರೆ ನೀವು ಅದನ್ನು ಮಾಡುತ್ತೀರಿ ಆದ್ದರಿಂದ ಸಮೀಕರಣ 11 ಅನ್ನು ಬಳಸಿಕೊಂಡು ನೀವು ಸಮೀಕರಣ 11 ಗೆ ಹಿಂತಿರುಗಿದಾಗ Zಲೋಡ್ Ω ಸಂಯೋಜಿತವಾದ ಓಹ್ಮಿಕ್ ಮೌಲ್ಯವಾಗಿದೆ ಅದು ಲೋಡ್ ವೋಲ್ಟೇಜ್ ಅನ್ನು ನೀಡಲಾಗಿದೆ 124 KV ಡೇಟಾದಲ್ಲಿ 124 KV ನೀಡಲಾಗಿದೆ ಆದ್ದರಿಂದ ಇದು 124240j30 ಅಂದರೆ 307 870Ω ಅಂದರೆ ಇದರ Z ಪ್ರತಿರೋಧವು ಸಂಯೋಜಕವಾಗಿದೆ ಆದ್ದರಿಂದ Z 307 870Ω ಆಗಿದೆ ಆದ್ದರಿಂದ ಇದು Z ಆಗಿದೆ ಈಗ ಇದು ಪ್ರತಿರೋಧ ಓಮ್ ಆಗಿದೆ ಈಗ ಇದು ಪ್ರತಿ ಯೂನಿಟ್ ಮೌಲ್ಯಕ್ಕೆ Z ಅಂದರೆ ಪ್ರತಿ ಯುನಿಟ್ ಮೌಲ್ಯಕ್ಕೆ ಕಾಂಜುಗೇಟ್ ಆಗಿರುವ Zload Ω ZBline ಲೈನ್ ಬೇಸ್ ಪ್ರತಿರೋಧ ಆದ್ದರಿಂದ ಇದು ಮೂಲ ಪ್ರತಿರೋಧಕ್ಕೆ 100Ω ಆಗಿತ್ತು ಆದ್ದರಿಂದ 307 46 j1 84 ಪರ್ ಯೂನಿಟ್ ನೀವು ಮತ್ತೆ ಎರಡೂ ಬದಿಯಲ್ಲಿ ಸಂಯೋಗವನ್ನು ತೆಗೆದುಕೊಂಡರೆ ಇಲ್ಲಿ Z ಸಂಯೋಜಕ ಆಗಿತ್ತು ಆದ್ದರಿಂದ ಇದು ZLoad ಆಗಿರುತ್ತದೆ ಮತ್ತು ಈ ಕೋನವು ಪ್ಲಸ್ ಆಗುತ್ತದೆ ಅದಕ್ಕಾಗಿಯೇ ಇದು 2 845 ಪರ್ ಯೂನಿಟ್ ಆಗಿದೆ ಆದ್ದರಿಂದ Rseries ಪರ್ ಯೂನಿಟ್ ಗೆ 2 46 ಆಗಿದೆ ಇವು ರೆಸಿಸ್ಟೆನ್ಸ್ ಭಾಗವಾಗಿದೆ ಮತ್ತು Xseries ಪ್ರತಿ ಯೂನಿಟ್ಗೆ 1 845 ಆಗಿದೆ ಪ್ರತಿರೋಧ ಮತ್ತು ಪ್ರತಿಕ್ರಿಯಾತ್ಮಕತೆಯ ಸಮಾನಾಂತರ ಸಂಪರ್ಕ ಮಾತ್ರ Rparallel ಆಗಿರುತ್ತದೆ 124240 ಮತ್ತು ಅದು ಪ್ರತಿರೋಧಕ ಭಾಗ ಲೋಡ್ ವೈಸ್ 40 j 30 ಅಂದರೆ 40 MW ಮೂಲ ಮೌಲ್ಯವಾಗಿದೆ ಆದ್ದರಿಂದ ಅದಕ್ಕಾಗಿಯೇ 124240 384 4 Ω ಮತ್ತು ಪರ್ ಯೂನಿಟ್ ಗೆ Rparallel 384 4 ಆಗಿದೆ ಆದರೆ 100 Ω ಮೂಲ ಪ್ರತಿರೋಧವಾಗಿದೆ ಆದ್ದರಿಂದ ಪ್ರತಿ ಘಟಕಕ್ಕೆ 3 844 ಅದೇ ರೀತಿ Xparallel 40j30 ಲೋಡ್ 30 MVAR ಗೆ 30 ಮೆಗಾ VAR ಬರುತ್ತಿದೆ ಆದ್ದರಿಂದ ಅದಕ್ಕಾಗಿಯೇ 124230 ಆದ್ದರಿಂದ 512 ಆದ್ದರಿಂದ Xparallel ಪ್ರತಿ ಯೂನಿಟ್ಗೆ 5 125 ಆಗಿರುತ್ತದೆ ಇಲ್ಲಿಯವರೆಗೆ ನಾನು ತೋರಿಸಿದ್ದೇನೆ ಪ್ಯಾರಲಲ್ ಪಾರ್ಟ್ ನೀವು ಮಾಡುತ್ತೀರಿ ಆದರೆ ನಾನು ನಿಮಗೆ ಸೀರೀಸ್ ಕನೆಕ್ಷನ್ ಅನ್ನು ಮಾತ್ರ ತೋರಿಸುತ್ತೇನೆ ಇದು ಪರ್ ಯೂನಿಟ್ ಪ್ರತಿಕ್ರಿಯಾತ್ಮಕ ರೇಖಾಚಿತ್ರವಾಗಿದೆ ಇದು ಜನರೇಟರ್ 1 j0 3486 ಪರ್ ಯೂನಿಟ್ ಮತ್ತು ಇದು ಟ್ರಾನ್ಸ್ಫಾರ್ಮರ್ j0 2179 ಆಗಿದೆ ನಂತರ 3 ಲೈನ್ಗಳು 0 16 ಇವೆ ಮತ್ತು ಈ ಎರಡು ಲೈನ್ಗಳಿಗೆ ರೇಖೆಯ ಪ್ರತಿರೋಧಕ್ಕೆ ಪ್ರತಿಕ್ರಿಯಾತ್ಮಕತೆಯನ್ನು ಸಹ ತೋರಿಸಲಾಗಿದೆ ಇದು ನಿಮ್ಮ ಟ್ರಾನ್ಸ್ಫಾರ್ಮರ್ T2 j0 33 ಆಗಿದೆ ಮತ್ತು ಇದು ಜೆನರೇಟ್ ಟು ರಿಯಾಕ್ಟ್ನ್ಸ್ ಮತ್ತು ಈ ಲೋಡ್ 2 46 ನಂತರ ಪ್ರತಿರೋಧಕ ಭಾಗವಾಗಿದೆ ಮತ್ತು ಇದು ನಿಮ್ಮ ಸರಣಿಯ ಪ್ರತಿಕ್ರಿಯಾತ್ಮಕ ಭಾಗವಾಗಿದೆ ಇದು ಲೋಡ್ ಆಗಿದೆ ಮತ್ತು ಈ ಸಂಪರ್ಕವು ಪೂರ್ಣಗೊಂಡಿದೆ ಈಗ ಇದನ್ನು ನಾನು ಸಮಾನಾಂತರವಾಗಿ ಮಾಡಿದ್ದೇನೆ ಸಮಾನಾಂತರವಾಗಿ ನಾನು ಈ ಭಾಗವನ್ನು ಮಾತ್ರ ತೋರಿಸಿದ್ದೇನೆ ಆದ್ದರಿಂದ ನೀವು ಈ ರೇಖಾಚಿತ್ರವನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಇದು ಪರ್ ಯೂನಿಟ್ ರೇಖಾಚಿತ್ರವಾಗಿದೆ ಇದು ಫಾಲ್ಟ್ ಸ್ಟಡೀಸ್ ಮತ್ತು ಇತರ ವಿಷಯಗಳಿಗೆ ಅಗತ್ಯವಾಗಿರುತ್ತದೆ 100 KV ಬೇಸ್ ವೋಲ್ಟೇಜ್ ಬದಲಿಗೆ ನೀವು ಇತರ ಬೇಸ್ ವೋಲ್ಟೇಜ್ ಅನ್ನು ಆರಿಸಿದರೆ ಈ ನಿಯತಾಂಕಗಳು ವಿಭಿನ್ನವಾಗಿರುತ್ತದೆ ಆದರೆ ಅಂತಿಮವಾಗಿ ನೀವು ನೆಟ್ವರ್ಕ್ ಅನ್ನು ಪರಿಹರಿಸಿದಾಗ ಮತ್ತು ವೋಲ್ಟೇಜ್ ಕರೆಂಟ್ ಪವರ್ ಮತ್ತು ನೈಜ ಮೌಲ್ಯಗಳಲ್ಲಿ ಪ್ರತಿರೋಧದ ಎಲ್ಲಾ ಮೌಲ್ಯಗಳನ್ನು ಪರಿವರ್ತಿಸಿದಾಗ ನೀವು ಅದೇ ಮೌಲ್ಯಗಳನ್ನು ಕಾಣಬಹುದು ಇದು ನಿಮಗೆ ಕೊನೆಯ ಉದಾಹರಣೆ ಎಂದು ನಾನು ಭಾವಿಸುತ್ತೇನೆ ಅದರ ನಂತರ ನಾವು ಹೊಸ ವಿಷಯಕ್ಕೆ ಹೋಗುತ್ತೇವೆ ಆದ್ದರಿಂದ ಇದು ಸಮಾನಾಂತರ ಸರ್ಕ್ಯೂಟ್ ಮತ್ತು T1 T2 T3 T4 4 ಟ್ರಾನ್ಸ್ಫಾರ್ಮರ್ಗಳು ಇವೆ 220 KV ಲೈನ್ ಮತ್ತು ಲೈನ್ 2 132 KV ಮತ್ತು ಈ ಜನರೇಟರ್ 90 MVA ಮತ್ತು 13 8 KV Xg ನೀಡಲಾಗಿದೆ T1 ಟ್ರಾನ್ಸ್ಫಾರ್ಮರ್ 50 MVA ಆಗಿದೆ 8220 KV ಮತ್ತು ಟ್ರಾನ್ಸ್ಫಾರ್ಮರ್ ಪ್ರತಿಕ್ರಿಯೆಯನ್ನು ನೀಡಲಾಗಿದೆ ನಂತರ ಟ್ರಾನ್ಸ್ಫಾರ್ಮರ್ T2 ಸಹ ಪ್ರತಿಕ್ರಿಯಾತ್ಮಕತೆಯನ್ನು ನೀಡಲಾಗುತ್ತದೆ ಮತ್ತು ಒಂದು ಮೋಟಾರ್ ಇಲ್ಲಿದೆ ಇನ್ನೊಂದು ಲೋಡ್ ಅನ್ನು ಇಲ್ಲಿಯೂ ಸಂಪರ್ಕಿಸಲಾಗಿದೆ ಟ್ರಾನ್ಸ್ಫಾರ್ಮರ್ T2 50 MVA 22011 KV 10 ಪ್ರತಿಕ್ರಿಯಾತ್ಮಕತೆಯನ್ನು ನೀಡಲಾಗಿದೆ ಟ್ರಾನ್ಸ್ಫಾರ್ಮರ್T 3 50MVA 13 8132 KV 10 ಪ್ರತಿಕ್ರಿಯಾತ್ಮಕತೆಯನ್ನು ನೀಡಲಾಗಿದೆ ಮತ್ತು ಮೋಟಾರ್ 80 MVA 10 45 KV ಪ್ರತಿಕ್ರಿಯಾತ್ಮಕತೆ10 ನೀಡಲಾಗಿದೆ ಲೋಡ್ 57 MVA 0 8 ಪವರ್ ಫ್ಯಾಕ್ಟರ್ 10 45 KV ಲ್ಯಾಗಿಂಗ್ ನಲ್ಲಿ ಏಕೆಂದರೆ ಮೋಟಾರ್ 10 45 KV ಆಗಿದೆ ಲೈನ್ 1 ಪ್ರತಿಕ್ರಿಯಾತ್ಮಕತೆ 50Ω ಆಗಿದೆ ಲೈನ್ 2 70 Ω ಆಗಿದೆ ಮತ್ತು ನೀವು ಪರ್ ಯೂನಿಟ್ ಪ್ರತಿರೋಧ ರೇಖಾಚಿತ್ರವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ಸಮಸ್ಯೆಯನ್ನು ನಾವು ತ್ವರಿತವಾಗಿ ಪರಿಹರಿಸುತ್ತೇವೆ ಆದ್ದರಿಂದ ಜನರೇಟರ್ ರೇಟ್ ವೋಲ್ಟೇಜ್ ಅನ್ನು ಬಸ್ 1 ನಲ್ಲಿ ಮೂಲ ವೋಲ್ಟೇಜ್ ಆಗಿ ನೀಡಲಾಗುತ್ತದೆ ಆದ್ದರಿಂದ ಇದು ಟ್ರಾನ್ಸ್ಫಾರ್ಮರ್ ತಿರುವುಗಳ ಅನುಪಾತಕ್ಕೆ ಅನುಗುಣವಾಗಿ ಇತರ ಬಸ್ಗಳಿಗೆ ವೋಲ್ಟೇಜ್ ಬೇಸ್ಗಳನ್ನು ಸರಿಪಡಿಸುತ್ತದೆ ಆದ್ದರಿಂದ ಜನರೇಟರ್ ವಾಸ್ತವವಾಗಿ 13 8 KV ಆದ್ದರಿಂದ ನಾವು ಈ VB1 13 8 KV ಯ ಮೂಲ ವೋಲ್ಟೇಜ್ ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ನೈಸರ್ಗಿಕವಾಗಿ VB2 13 8 22013 8 ಆಗಿರುತ್ತದೆ 220 KV ಅಂದರೆ ಬೇಸ್ ವೋಲ್ಟೇಜ್ 220 KV ಆಗಿರುತ್ತದೆ ಈಗ ಟ್ರಾನ್ಸ್ಫಾರ್ಮರ್ T2 ನ ಹೆಚ್ಚಿನ ವೋಲ್ಟೇಜ್ ಬದಿಯ ಮೂಲ ವೋಲ್ಟೇಜ್ಗೆ VB3 220 KV ಆಗಿರುತ್ತದೆ ಅಂದರೆ ಟ್ರಾನ್ಸ್ಫಾರ್ಮರ್ಗೆ ಈ ಸೈಡ್ ಬೇಸ್ ವೋಲ್ಟೇಜ್ 220 KV ಆಗಿರುತ್ತದೆ ಏಕೆಂದರೆ ಲೈನ್ ವೋಲ್ಟೇಜ್ 220 KV ಆಗಿದೆ ಆದ್ದರಿಂದ ಅದರ ಕಡಿಮೆ ವೋಲ್ಟೇಜ್ ಭಾಗದಲ್ಲಿ ಅದು 220 11220 ಆಗಿರುತ್ತದೆ 11 KV ಈ ಭಾಗವು 11 KV ಬೇಸ್ ವೋಲ್ಟೇಜ್ ಆಗಿರುತ್ತದೆ ಈಗ ಅದೇ ರೀತಿ VB5 VB6 13 8 13213 8 ಆದ್ದರಿಂದ 132 KV ಅಂದರೆ VB5 VB6 ಈ ಕಡೆ 132 KV ನಾನು 1 2 3 4 5 6 ಎಂದು ಗುರುತಿಸಿದ್ದೇನೆ ಆದ್ದರಿಂದ VB5VB6 ಈ ಬೇಸ್ ವೋಲ್ಟೇಜ್ ಅನ್ನು ಆಯ್ಕೆಮಾಡಲಾಗಿದೆ ಅಂದರೆ ಇತರ ವಸ್ತುಗಳ ಬೇಸ್ ವೋಲ್ಟೇಜ್ ಅನ್ನು ಸ್ವಯಂಚಾಲಿತವಾಗಿ ನೇರವಾಗಿ ವರ್ಗಾಯಿಸಲಾಗುತ್ತದೆ ಆದ್ದರಿಂದ ಬೇಸ್ MVA ನಾವು 100 ಅನ್ನು ಆಯ್ಕೆ ಮಾಡಿದ್ದೇವೆ ಆದರೆ ಜನರೇಟರ್ ಬೇಸ್ ವಿಭಿನ್ನವಾಗಿದೆ ಆದ್ದರಿಂದ ನಾವು ಹೊಸ ನೆಲೆಗೆ ಪರಿವರ್ತಿಸಬೇಕು ಆದ್ದರಿಂದ 90 MVA ಎಂಬುದು ಜನರೇಟರ್ ರೇಟಿಂಗ್ ಆಗಿದ್ದು ಅದು ಹಳೆಯ ಬೇಸ್ MVA ಆಗಿದೆ ಮತ್ತು 100 MVA ಹೊಸ ಬೇಸ್ MVA ಆಗಿದೆ ಆದ್ದರಿಂದ ಪ್ರತಿ ಘಟಕಕ್ಕೆ 0 18 10090 0 2 ಎಲ್ಲಾ ಟ್ರಾನ್ಸ್ಫಾರ್ಮರ್ಗಳು 50 MVA ರೇಟಿಂಗ್ ಮತ್ತು 0 10 ಪರ್ ಯೂನಿಟ್ ಆದ್ದರಿಂದ 0 10 10050 ಏಕೆಂದರೆ 100 MVA ಬೇಸ್ ಆಗಿದೆ 0 20 ಪರ್ ಯೂನಿಟ್ ಈಗ ಸಮೀಕರಣ 16 ಅನ್ನು ಬಳಸುವುದು ಹೊಸ ಮತ್ತು ಹಳೆಯ ಸಂಬಂಧದಂತೆಯೇ ಇರುತ್ತದೆ ಆದ್ದರಿಂದ Bold 80KV Bold 10 45 KV Bnew 100 Bnew 11 KV ಇವೆಲ್ಲಾ ವಿಷಯಗಳನ್ನು ಮೊದಲು ನೀಡಲಾಗಿದೆ ಆದ್ದರಿಂದ ನಾವು ಒಂದೊಂದಾಗಿ ಬದಲಿಸೋಣ ಮತ್ತು ನಾವು Xmnew per unit 0 2256 per unit ಅನ್ನು ಪಡೆಯುತ್ತೇವೆ ನಂತರ 2 3 5 6 ಸಾಲುಗಳಿಗೆ ಬೇಸ್ ಪ್ರತಿರೋಧವನ್ನು ಪಡೆಯುತ್ತೇವೆ VB22B ನೀವು ಲೆಕ್ಕಾಚಾರ ಮಾಡುತ್ತೀರಿ 484 Ω ಪಡೆಯುತ್ತೇವೆ ಅದೇ ರೀತಿ 5 ರಿಂದ 6 VB52B 1322100 174 ಲೈನ್ 1 ಪರ್ ಯೂನಿಟ್ ಪ್ರತಿರೋಧವು 50484 0 1033 ಪರ್ ಯೂನಿಟ್ ಲೈನ್ 2 70174 24 0 4017 ಪರ್ ಯೂನಿಟ್ ಆಗಿದೆ ಆದ್ದರಿಂದ ಇವೆಲ್ಲವೂ ಲೈನ್ ಮತ್ತು ಜನರೇಟರ್ ಅನ್ನು ಲೆಕ್ಕಹಾಕಲಾಗುತ್ತದೆ ಈಗ ಲೋಡ್ 0 8 ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್ ನಲ್ಲಿದೆ ಆದ್ದರಿಂದ ಇದು 57 MVA ಆಗಿದೆ ಆದ್ದರಿಂದ SL3Φ 57∟36 870 MVA ಇದು ನಾವು ಮೊದಲು ನೋಡಿದ್ದೇವೆ ಮತ್ತು ಲೋಡ್ ಪ್ರತಿರೋಧವನ್ನು VLL2SL3∅ 10 870 ನಿಂದ ನೀಡಲಾಗಿದೆ ಆದ್ದರಿಂದ ZL 1 532 j1 1495 ಓಹ್ಮಿಕ್ ಮೌಲ್ಯವಾಗಿರುತ್ತದೆ ಈಗ ಲೋಡ್ನ ಮೂಲ ಪ್ರತಿರೋಧವು ವಾಸ್ತವವಾಗಿ ನಾವು ಇನ್ನೊಂದು ಬದಿಯಲ್ಲಿ 11 KV ಅನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ 112100 1 21 Ω ಎಲ್ಲಾ ಡೇಟಾವನ್ನು ನೀಡಲಾಗಿದೆ ಆದ್ದರಿಂದ ಪರ್ ಯೂನಿಟ್ ಗೆ ZL 1 532j 1 21 ಆಗಿರುತ್ತದೆ 266 j 0 95 ಪರ್ ಯೂನಿಟ್ ಪಡೆಯಿರಿ ಆದ್ದರಿಂದ ಇದನ್ನು ನಾನು ಸ್ವಲ್ಪ ವೇಗವಾಗಿ ಮಾಡಿದ್ದೇನೆ ಏಕೆಂದರೆ ಎಲ್ಲಾ ಉದಾಹರಣೆಗಳನ್ನು ನಾವು ತೋರಿಸಿದ್ದೇವೆ ಆದ್ದರಿಂದ ಪ್ರತಿ ಯೂನಿಟ್ಗೆ ಸಮಾನವಾದ ಸರ್ಕ್ಯೂಟ್ ರೇಖಾಚಿತ್ರವನ್ನು ಚಿತ್ರ 20 ರಲ್ಲಿ ತೋರಿಸಲಾಗಿದೆ ಇದು ಜನರೇಟರ್ ಮತ್ತು ಎರಡು ಸಮಾನಾಂತರ ರೇಖೆಗಳಿವೆ ಟ್ರಾನ್ಸ್ಫಾರ್ಮರ್ ಲೈನ್ ಮತ್ತು ಮತ್ತೆ ಟ್ರಾನ್ಸ್ಫಾರ್ಮರ್ 0 2 0 1033 0 22 ಮತ್ತು ಇತರ ಸಾಲಿಗೆ ಇದು j0 2 ಆಗಿದೆ ಏಕೆಂದರೆ ಪರ್ ಯೂನಿಟ್ ಗೆ ಎಲ್ಲಾ ಟ್ರಾನ್ಸ್ಫಾರ್ಮರ್ ಒಂದೇ ಆಗಿರುತ್ತದೆ ಆದ್ದರಿಂದ T1 T2 T3 T4 ಪರಿವರ್ತನೆಯ ನಂತರ ಈ ವಿಷಯವನ್ನು ಹೊಂದಿದ್ದಾರೆ ಆದರೆ ಈ ರೇಖೆಯು 0 1033 ಮತ್ತು ಇದು j0 4017 ಮತ್ತು ಮೋಟಾರ್ ಮತ್ತು ಲೋಡ್ ಸಮಾನಾಂತರವಾಗಿರುತ್ತದೆ ಆದ್ದರಿಂದ Xm 0 2256 ಇದು ಮೋಟಾರ್ ಆಗಿದೆ ಮತ್ತು ಈ ಲೋಡ್ ರೆಸಿಸ್ಟೆವ್ ಭಾಗವು 1 266 ಮತ್ತು j0 ಆದ್ದರಿಂದ ಇದು ಪರ್ ಯೂನಿಟ್ ರೇಖಾಚಿತ್ರವಾಗಿದೆ ಆದ್ದರಿಂದ ಪರ್ ಯೂನಿಟ್ ಕೆಲವು 7 ವಿವಿಧ ರೀತಿಯ ಸಮಸ್ಯೆಗಳನ್ನು ನಾನು ತೋರಿಸಿದ್ದೇನೆ ಮತ್ತು ಮುಂದಿನ ತರಗತಿಯಲ್ಲಿ ನಾವು ವೋಲ್ಟೇಜ್ ನಿಯಂತ್ರಣದ ವಿಧಾನವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಟ್ರಾನ್ಸ್ಫಾರ್ಮರ್ ಅನ್ನು ಬದಲಾಯಿಸುವುದನ್ನು ಟ್ಯಾಪ್ ಮಾಡುತ್ತೇವೆ ಆಫ್ ಮತ್ತು ಆನ್ ಲೋಡ್ ಮತ್ತು ವಿವಿಧ ರೀತಿಯ ವೋಲ್ಟೇಜ್ ನಿಯಂತ್ರಣ ವಿಧಾನ ವಿಷಯಗಳನ್ನು ಆಸಕ್ತಿದಾಯಕವೆಂದು ನೀವು ಕಂಡುಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ